ಫ್ರೀ ಕಣಗಳು ಮತ್ತು ಆವರ್ತಕ ಗಡಿ ಪರಿಸ್ಥಿತಿಗಳಿಗಾಗಿ ಸ್ಕ್ರಾಡಿನ್ಜರ್ನ ಸಮೀಕರಣದ ಪರಿಹಾರ ಆದ್ದರಿಂದ ನಾವು ಸ್ಕ್ರಾಡಿನ್ಜರ್ ಸಮೀಕರಣವನ್ನು ಪರಿಹರಿಸುವ ಮೂಲಕ ಪಡೆದ ಸ್ಟೇಟ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಈಗ ಬದಲಾಯಿಸಲು ಮತ್ತು ಫ್ರೀ ಕಣಗಳ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ನಿರ್ದಿಷ್ಟವಾಗಿ ನಾನು ಫ್ರೀ ಎಲೆಕ್ಟ್ರಾನ್ಗಳ ಬಗ್ಗೆ ಮಾತನಾಡಲಿದ್ದೇನೆ ಮತ್ತು ನಾನು ಫ್ರೀ ಎಲೆಕ್ಟ್ರಾನ್ ಗಳನ್ನು ಹೇಳಿದಾಗ ಅಂದರೆ ಸಂಭಾವ್ಯ ಶಕ್ತಿ V 0 ಅಥವಾ ಸಮಾನವಾಗಿ V ಕಾನ್ಸ್ಟಂಟ್ ಮತ್ತು ಅದರ ಅರ್ಥವೇನೆಂದರೆ ಕಣಗಳ ಮೇಲಿನ ಬಲವು 0 ಕ್ಕೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಹ್ಯಾಮಿಲ್ಟೋನಿಯನ್ H ಈ ಹ್ಯಾಮಿಲ್ಟೋನಿಯನ್ ಶಕ್ತಿಯ ಆಪರೇಟರ್ ಆಗಿದ್ದು ಅಲ್ಲಿ Hψ Eψ ಮತ್ತು 22md2dx2 ಜೊತೆಗೆ ಕೆಲವು ಕಾನ್ಸ್ಟಂಟ್ ಸಂಭಾವ್ಯತೆಯನ್ನು ಹೊಂದಿರುತ್ತದೆ 0 ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇದು 1 ಆಯಾಮದಲ್ಲಿ 22md2dx2 ಆಗಿ ಬರುತ್ತದೆ ಮತ್ತು ಇದು H 22m 2 2 ಲ್ಯಾಪ್ಲೇಸಿಯನ್ V ಇದು 3ನೇ ಆಯಾಮದಲ್ಲಿ 22m 2 ಆಗುತ್ತದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಹ್ಯಾಮಿಲ್ಟೋನಿಯನ್ ಗಾಗಿ ಸ್ಕ್ರಾಡಿನ್ಜರ್ನ ಸಮೀಕರಣವನ್ನು ಪರಿಹರಿಸಲು ಬಯಸುತ್ತೇವೆ ಮತ್ತು ಅದು ಉಪಯುಕ್ತವಾಗಿದೆ ಆದ್ದರಿಂದ ಫ್ರೀ ಎಲೆಕ್ಟ್ರಾನ್ಗಳು ಲೋಹದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ಉತ್ತಮ ಅಂದಾಜು ನೀಡುತ್ತವೆ ಮತ್ತು ನಾನು ಅದರ ಬಗ್ಗೆ ಹೆಚ್ಚು ನಂತರ ಮಾತನಾಡುತ್ತೇನೆ ಸದ್ಯಕ್ಕೆ 1 d ರಲ್ಲಿ ಹ್ಯಾಮಿಲ್ಟೋನಿಯನ್ 22md2dx2 ಆಗಿದೆ ನಾನು ಮೊದಲು 1 ಆಯಾಮದ ಮೇಲೆ ಗಮನ ಹರಿಸುತ್ತೇನೆ ಮತ್ತು ಆದ್ದರಿಂದ ಸ್ಕ್ರಾಡಿನ್ಜರ್ನ ಸಮೀಕರಣವು 22md2dx2Eψ ಆಗಿದೆ ಮತ್ತು ಅಗತ್ಯವಾಗಿ V 0 E 0 ಕ್ಕಿಂತ ಹೆಚ್ಚು ಅಥವಾ ಸಮನಾಗಿರುತ್ತದೆ ನಾವು ಈ ಹಿಂದೆ ಮಾತನಾಡಿದ್ದೇವೆ ಮತ್ತು ನೀವು ಇದನ್ನು ಪುಸ್ತಕದಲ್ಲಿ ಸಮಸ್ಯೆಯಾಗಿ ನೋಡಿದ್ದೀರಿ ಆದ್ದರಿಂದ ಇದನ್ನು ಪರಿಹರಿಸಲು ನಾನು ಈಗ ಮಾಡಲು ಹೊರಟಿರುವುದು d2dx2 2mE2 ಮತ್ತು ಆದ್ದರಿಂದ k2ψ0 ಅಲ್ಲಿ d2dx2 ಮತ್ತು k22mE2 ಇದು 0 ಗಿಂತ ಹೆಚ್ಚಾಗಿದೆ ಆದ್ದರಿಂದ ಈಗ ಸ್ಕ್ರಾಡಿನ್ಜರ್ನ ಸಮೀಕರಣವು k2ψ0 ಆಗಿ ಹೊರಹೊಮ್ಮುತ್ತದೆ ಮತ್ತು ಸಂಭಾವ್ಯ ಪರಿಹಾರವೆಂದರೆ ನೀವು ಅದನ್ನು ಸುಲಭವಾಗಿ ಪರಿಶೀಲಿಸಬಹುದು xeikx ಅಥವಾ sin kx ಅಥವಾ kx ಅಥವಾ ಯಾವುದೇ ರೇಖೀಯ ಸಂಯೋಜನೆ ಪ್ರಶ್ನೆ ಉಚಿತ ಕಣಗಳಿಗೆ ಇದು ಸರಿಯಾದ ಪರಿಹಾರವಾಗಿದೆ ಆದ್ದರಿಂದ ಫ್ರೀ ಕಣಗಳಿಗೆ ಈ ಪರಿಹಾರಗಳಲ್ಲಿ ಯಾವುದನ್ನು ನಾವು ಆರಿಸಿಕೊಳ್ಳುತ್ತೇವೆ ಎಂಬುದು ಪ್ರಶ್ನೆ ನಾನು eikx ಅನ್ನು ಆರಿಸುತ್ತೇನೆಯೇ ಅಥವಾ ನಾನು sin kx ಅನ್ನು ಆಯ್ಕೆ ಮಾಡುತ್ತೇನೆಯೇ ಮುಂಚಿತವಾಗಿ ನೆನಪಿಡಿ ನಾವು ಸ್ಕ್ರಾಡಿನ್ಜರ್ ನ ಸಮೀಕರಣವನ್ನು ಪರಿಹರಿಸುವಾಗ ಒಂದು ನಿರ್ದಿಷ್ಟ ರೂಪದ ಪರಿಹಾರವನ್ನು ಗಡಿ ಸ್ಥಿತಿಯಿಂದ ನಿರ್ಧರಿಸಲಾಯಿತು ಆದ್ದರಿಂದ ಹಿಂದಿನ ಪರಿಹಾರವನ್ನು ಗಡಿ ಸ್ಥಿತಿಯಿಂದ ಆಯ್ಕೆ ಮಾಡಲಾಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳಿ ನಾವು ಬೇರೆ ಕೆಲವು ಪರಿಗಣನೆಗಳನ್ನು ತೆಗೆದುಕೊಳ್ಳಲಿದ್ದೇವೆ ಅದು ಸಮಯ ಮತ್ತು ನಾವು ಮಾಡಲು ಹೊರಟಿರುವುದು ಮೊದಲು V ಕಾಂಸ್ಟಂಟ್ ಅಲ್ಲಿ ಫೋರ್ಸ್ 0 ಎಂದು ನಿರೀಕ್ಷಿಸುವುದು ಆದ್ದರಿಂದ ಒಂದು ಕಣದ ಆವೇಗವನ್ನು ಸಂರಕ್ಷಿಸಲಾಗಿದೆ ಅಂದರೆ ಇದರ ಅರ್ಥವೇನು ಇದರರ್ಥ ಆವೇಗವು ಸಮಯಕ್ಕೆ ಬದಲಾಗುವುದಿಲ್ಲ ಮತ್ತು ಇದು ಶಾಸ್ತ್ರೀಯವಾಗಿ ನಡೆಯುತ್ತದೆ ಇದು ಶಾಸ್ತ್ರೀಯ ಫಲಿತಾಂಶವಾಗಿದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ನಾವು ಅದೇ ವಿಷಯವನ್ನು ನಿರೀಕ್ಷಿಸಬೇಕೇ ಹಾಗಾಗಿ ನಾನು ಈಗ ಕೇಳುವ ಪ್ರಶ್ನೆಯೇ ಪ್ರಶ್ನೆಯಾಗಿರಲಿ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಅದನ್ನೇ ನಿರೀಕ್ಷಿಸಬೇಕೇ ಮೊದಲನೆದಾಗಿ ಆವೇಗವನ್ನು ಸಂರಕ್ಷಿಸಲಾಗಿದೆ ಎಂದು ನಾವು ನಿರೀಕ್ಷಿಸಬೇಕೇ ಮತ್ತು ಅದನ್ನು ಸಂರಕ್ಷಿಸಿದರೆ ಇದರ ಅರ್ಥವೇನು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಈಗ ನೆನಪಿಸಿಕೊಳ್ಳಿ ಸ್ಟೇಶನರಿ ಸ್ಟೇಟ್ E ಶಕ್ತಿಯನ್ನು ಸರಿಯಾಗಿ ಸಂರಕ್ಷಿಸಲಾಗಿದೆ ಅಥವಾ ಮ್ಯಾಟ್ರಿಕ್ಸ್ ಅಂಶ ⟨iHj⟩ ಹೈಸೆನ್ಬರ್ಗ್ನ ಮ್ಯಾಟ್ರಿಕ್ಸ್ ಯಂತ್ರಶಾಸ್ತ್ರದ ದೃಷ್ಟಿಯಿಂದ ಕರ್ಣೀಯವಾಗಿದೆ ಒಂದು ಮ್ಯಾಟ್ರಿಕ್ಸ್ ಇರುವಾಗ ಅದು ಕರ್ಣೀಯವಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ಅಂದರೆ ಅನುಗುಣವಾದ ಪ್ರಮಾಣವು ಸಮಯಕ್ಕೆ ಬದಲಾಗುವುದಿಲ್ಲ ಮತ್ತು ಸಂರಕ್ಷಿಸಲಾಗಿದೆ ಆದ್ದರಿಂದ ಇಲ್ಲಿಯೂ ಸಹ ಆವೇಗವನ್ನು ಸಂರಕ್ಷಿಸಿದರೆ ನಾನು ⟨ipj⟩ ಮ್ಯಾಟ್ರಿಕ್ಸ್ ಕರ್ಣೀಯ ಬಲ ಎಂದು ನಿರೀಕ್ಷಿಸಬೇಕು ಆದ್ದರಿಂದ ಇದು ಕರ್ಣೀಯವಾಗಿದೆ ಇದರ ಅರ್ಥವೇನೆಂದರೆ ನಾನು p ಮ್ಯಾಟ್ರಿಕ್ಸ್ ಅನ್ನು ಬರೆದರೆ ಇದು ಎಲ್ಲಾ ಕರ್ಣೀಯ ಪದಗಳನ್ನು ಹೊಂದಿರುತ್ತದೆ 0 ಇಲ್ಲಿ ಪದಗಳು ಇರುತ್ತವೆ ಅದು ಕರ್ಣೀಯ ಉದ್ದಕ್ಕೂ 0 ಬಿಟ್ಟು ಬೇರೆ ಆಗಿರುತ್ತದೆ ಮತ್ತು ಉಳಿದವು 0 ಆಗಿರುತ್ತದೆ ಈಗ ಹ್ಯಾಮಿಲ್ಟೋನಿಯನ್ ನ ಮ್ಯಾಟ್ರಿಕ್ಸ್ ಸಹ ಕರ್ಣೀಯ ಬಲವಾಗಿದೆ ಅಂದರೆ ನಾನು ಉತ್ಪನ್ನ pH ಮ್ಯಾಟ್ರಿಕ್ಸ್ ತೆಗೆದುಕೊಂಡು HP ಕಳೆಯುವುದಾದರೆ ಇದು 0 ಅಂದರೆ ಒಂದು ಪ್ರಮಾಣವನ್ನು ಉಳಿಸಿಕೊಂಡರೆ PH ಇತರೆ ಅಥವಾ ಅನುಗುಣವಾದ ಆಪರೇಟರ್ ಒಂದು ಪ್ರಮಾಣವನ್ನು ಅನುಗುಣವಾದ ಆಪರೇಟರ್ ಅನ್ನು ಸಂರಕ್ಷಿಸಿದರೆ ಅನುಗುಣವಾದ ಆಪರೇಟರ್ ಇದನ್ನು ತೃಪ್ತಿಪಡಿಸುತ್ತದೆ ಮುಂದಿನ ಪುಟದಲ್ಲಿ ಇದನ್ನು ಬರೆಯಲು ಅವಕಾಶ ಮಾಡಿಕೊಡಿ ಆದ್ದರಿಂದ O O ಬಾರಿ H ನ ಮ್ಯಾಟ್ರಿಕ್ಸ್ ಅನ್ನು ತೃಪ್ತಿಪಡಿಸುತ್ತದೆ ಆಪರೇಟರ್ ಔಪಚಾರಿಕತೆಯಲ್ಲಿ ಇದರ ಅರ್ಥವೇನೆಂದರೆ OH HO 0 ಆಗಿರುತ್ತದೆ ಹಾಗಾಗಿ ನನಗೆ ಬೇಕಾದುದನ್ನು ಈಗ ಹೇಳುತ್ತೇನೆ ನಾನು ಇಡೀ ವಾದವನ್ನು ತಿರುಗಿಸಿ ಹೇಳುತ್ತೇನೆ OH HO 0 ಆಗಿದ್ದರೆ O ಎಂದರೆ ಸಂರಕ್ಷಿತ ಪ್ರಮಾಣವಾಗಿರುತ್ತದೆ ಆದ್ದರಿಂದ ಆಪರೇಟರ್ O ಗಾಗಿ OH HO 0 ಆಗಿದ್ದರೆ O ಅನ್ನು ಸಂರಕ್ಷಿತ ಪ್ರಮಾಣವಾಗಿದ್ದರೆ ನಾವು ಹಂತ ಹಂತವಾಗಿ ಬರೆಯೋಣ ಮತ್ತು ಇದರ ಅರ್ಥವೇನು ಅಂದರೆ Hψ Eψ ಸಹ ತರಂಗ ಕಾರ್ಯವಾಗಿದೆ ಮತ್ತು ನಾನು O ಯಿಂದ ಕಾರ್ಯನಿರ್ವಹಿಸಬಹುದು ಅದು ಇಲ್ಲದಿದ್ದರೆ ನಾವು ಇದನ್ನು ತೋರಿಸೋಣ ನಂತರ ⟨iOj⟩ ಕೂಡ ಕರ್ಣೀಯ ಅಂಶಗಳನ್ನು ಹೊಂದಿರುತ್ತದೆ ಆದ್ದರಿಂದ ಆಪರೇಟರ್ O O OH HO 0 ಆಗಿದ್ದರೆ H ಮತ್ತು O ಗಳು ಒಂದೇ ಐಗನ್ ಕಾರ್ಯಗಳನ್ನು ಹೊಂದಿವೆ ಎಂದು ಹೇಳುವ ಮೂಲಕ ನಾವು ಇದನ್ನು ಸಾರಾಂಶಗೊಳಿಸೋಣ ಮತ್ತು O ಗೆ ಅನುಗುಣವಾದ ಪ್ರಮಾಣವನ್ನು ಸಂರಕ್ಷಿಸಲಾಗಿದೆ ಮತ್ತು O ಅನ್ನು O ಎಂದು ಕೂಡ ಕರೆಯಲಾಗುತ್ತದೆ ಆದರೆ ಐಗನ್ ಮೌಲ್ಯಗಳನ್ನು ಉತ್ತಮ ಕ್ವಾಂಟಮ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ HO OH 0 ಅಂದರೆ HψEψ ಎಂದರೆ O ψ ಕೂಡ O ψ ಎಂದು ನೀಡುತ್ತದೆ ಎಂದು ಮತ್ತೊಮ್ಮೆ ಬರೆಯೋಣ ಮತ್ತು O ನ ಐಗನ್ ಮೌಲ್ಯ ವನ್ನು ಉತ್ತಮ ಕ್ವಾಂಟಮ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದನ್ನು ಸಂರಕ್ಷಿಸಲಾಗಿದೆ ಮತ್ತು ವೇವ್ ಫಂಕ್ಷನ್ ಅನ್ನು ಐಗನ್ ಫಂಕ್ಷನ್ ನಿಂದ ಲೇಬಲ್ ಮಾಡಲಾಗಿಲ್ಲ ಐಗನ್ ಮೌಲ್ಯದ ಶಕ್ತಿ E ಎಂದು ಆದರೆ ಆ ಪ್ರಮಾಣದ O ಐಗನ್ ಮೌಲ್ಯವನ್ನು ಸಹ ಹೊಂದಿದೆ ಈ ಹಿನ್ನೆಲೆಯಲ್ಲಿ ನಾವು ಈಗ ಉತ್ತರಿಸಲು ಪ್ರಯತ್ನಿಸೋಣ ಪ್ರಶ್ನೆಯು eikx sin kx orcos kx ಪ್ರಶ್ನೆಗೆ ಉತ್ತರಿಸುತ್ತದೆ ಈಗ ಉತ್ತರವನ್ನು ಮತ್ತೆ ನಿರೀಕ್ಷಿಸಲು ನಾನು ಶಾಸ್ತ್ರೀಯ ಫಲಿತಾಂಶಕ್ಕೆ ಹಿಂತಿರುಗುತ್ತೇನೆ ಆ ಸಂದರ್ಭದಲ್ಲಿ ಸಂಭಾವ್ಯತೆಯು ಸ್ಥಿರವಾಗಿರುವಾಗ ಅಥವಾ ಸಂಭಾವ್ಯ 0 ಆವೇಗವನ್ನು ಸಂರಕ್ಷಿಸಲಾಗಿದೆ ಆದ್ದರಿಂದ Hp pH 0 ಆಗಿದೆಯೇ ಎಂದು ಈಗ ನೋಡೋಣ p ಎಂದರೇನು ಎಂಬುದನ್ನು ನೆನಪಿಸಿಕೊಳ್ಳಿ p ಎಂಬುದು iddx ಮತ್ತು H ಎಂದರೇನು H 22md2dx2 ಆದ್ದರಿಂದ Hp 22md3dx3 ಮೂರನೇ ಉತ್ಪನ್ನವಾಗಿದೆ ಮತ್ತು pH ಕೂಡ 22md3dx3 ಆಗಿರುತ್ತದೆ ಮೂರನೆಯ ಉತ್ಪನ್ನವು Hp pH 0 ಅನ್ನು ಸೂಚಿಸುತ್ತದೆ ಹಾಗಾಗಿ ನಾನು Hp pH 0 ಅನ್ನು ಕಂಡುಕೊಂಡರೆ ಮತ್ತು ನಾನು ಇಲ್ಲಿ p ಅನ್ನು ಬರೆಯುವಾಗ ಇದು ಆವೇಗ px ನ x ಘಟಕವಾಗಿದೆ ಇದರರ್ಥ px ಉತ್ತಮ ಕ್ವಾಂಟಮ್ ಸಂಖ್ಯೆ p px ಅನ್ನು ಸಂರಕ್ಷಿಸಲಾಗಿದೆ ಮತ್ತು ಮೂರನೆಯ ಐಗನ್ ಕಾರ್ಯವು ಸ್ಥಾಯಿ ಸ್ಥಿತಿಯಾಗಿದೆ ಎಂದು ಹೇಳಲು ಅವಕಾಶ ಮಾಡಿಕೊಡಿ ಸ್ಕ್ರಾಡಿನ್ಜರ್ ನ ಸಮೀಕರಣದ ಪರಿಹಾರಗಳು ಸಹ ಆವೇಗದ ಐಗನ್ ಸ್ಟೇಟ್ಗಳು ಆದ್ದರಿಂದ ಮೂರರಲ್ಲಿ eikx i∂x eikx ನನಗೆ ℏk eikx ನೀಡುತ್ತದೆ p ಒಂದು ಐಗನ್ ಕಾರ್ಯವಾಗಿದೆ sin kx ನನಗೆ iddxsin kx ℏkicos kx ನೀಡುತ್ತದೆ p ಯ ಐಗನ್ ಕಾರ್ಯವಲ್ಲ ನಾವು ಇದನ್ನು px ಬರೆಯೋಣ ಮತ್ತು ಅಂತೆಯೇ cos kx ಕೂಡ ಐಗನ್ ಕಾರ್ಯವಲ್ಲ ಹಾಗಾಗಿ ನಾನು ಸಮ್ಮಿತಿಯ ಆಸ್ತಿಯನ್ನು ತೃಪ್ತಿಪಡಿಸಬೇಕಾದರೆ ಆವೇಗವನ್ನು ಸಂರಕ್ಷಿಸಲಾಗಿದೆ p ಉತ್ತಮ ಕ್ವಾಂಟಮ್ ಸಂಖ್ಯೆಯಾಗಿದೆ ಮತ್ತು ಆದ್ದರಿಂದ H ಮತ್ತು p ಒಂದೇ ಐಗನ್ ಕಾರ್ಯವನ್ನು ಹೊಂದಿದ್ದು ಸರಿಯಾದ ಆಯ್ಕೆ eikx ಆಗಿದೆ ಆದ್ದರಿಂದ ಉಚಿತ ಕಣಗಳಿಗೆ ಇದು ಐಗನ್ ಕಾರ್ಯಗಳು ಆದ್ದರಿಂದ ಎಲ್ಲಾ ಸಮ್ಮಿತಿಯೊಂದಿಗೆ ಉಚಿತ ಕಣಗಳಿಗೆ ತೃಪ್ತಿ ಮತ್ತು ಎಲ್ಲಾ eikx ಐಗನ್ ಕಾರ್ಯವಾಗಿದೆ ನಾನು ಸಾಮಾನ್ಯೀಕರಣ ಸ್ಥಿರಾಂಕವನ್ನು ಬರೆದಿಲ್ಲ ಎಂಬುದನ್ನು ಗಮನಿಸಿ ಆದ್ದರಿಂದ ಸಾಮಾನ್ಯೀಕರಣ ಸ್ಥಿರತೆಯನ್ನು ಇನ್ನೂ ನಿರ್ಧರಿಸಲಾಗಿಲ್ಲ ಮತ್ತು ನಾವು k ಅನ್ನು ಹೇಗೆ ಸರಿಪಡಿಸಬೇಕು ಎಂದು ಕಂಡುಹಿಡಿಯಲು ಬಯಸುತ್ತೇವೆ ಅಂದರೆ ಅದು ನಿರಂತರವಾಗಿರುತ್ತದೆಯೇ ಅಥವಾ ಅದು ನಿರಂತರವಾಗಿ ಬದಲಾಗುತ್ತದೆಯೇ ಅಥವಾ ಏನಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಬಾಕ್ಸ್ನಲ್ಲಿನ k ಸಮಸ್ಯೆಯು ಇಲ್ಲಿ nπL ಅನ್ನು ನಾವು ಹೇಗೆ ಸರಿಪಡಿಸುತ್ತೇವೆ ಆದ್ದರಿಂದ ಈ ಎರಡು ಸಮಸ್ಯೆಗಳು ಸಂಬಂಧಿಸಿವೆ ಮತ್ತು ಅದನ್ನೇ ನಾವು ಈಗ ಪರಿಹರಿಸಲಿದ್ದೇವೆ ಮತ್ತು ಅದು ವಿಳಾಸದ ರೀತಿಯಲ್ಲಿ ಎಲ್ಲ ಆವರ್ತಕ ಗಡಿ ಸ್ಥಿತಿ ಇದು ಟ್ರಿಕ್ ಆಗಿದ್ದು ನಾವು ಕೇಸ್ ಅನ್ನು ಎಣಿಸಬಹುದು ಮತ್ತು ನಾವು ಸಾಮಾನ್ಯೀಕರಣದ ಸ್ಥಿರತೆಯನ್ನು ಸರಿಪಡಿಸಬಹುದು ಆದ್ದರಿಂದ ಯಾವ ಆವರ್ತಕ ಗಡಿ ಸ್ಥಿತಿಯು ψxL ψ ನಂತೆಯೇ ಇರಬೇಕೆಂದು ಬೇಡಿಕೆ ಮಾಡುತ್ತದೆ ಅಂದರೆ ತರಂಗ ಕಾರ್ಯವನ್ನು L ಉದ್ದದ ಮೇಲೆ ನಿಯತಕಾಲಿಕವಾಗಿ ಮಾಡಿ ಮತ್ತು ಮಿತಿಯಲ್ಲಿ ಥರ್ಮೋಡೈನಮಿಕ್ ಮಿತಿಯು L ಗೆ ಹೋಗುತ್ತದೆ ಇದರ ಅರ್ಥ L ಎಂದರೆ ತುಂಬಾ ದೊಡ್ಡದು ಇದನ್ನು ತುಂಬಾ ದೊಡ್ಡದಾಗಿ ಮಾಡಲಾಗಿದೆ ಎಲ್ಲಾ ಎಣಿಕೆಯನ್ನು ಏಕೀಕರಣದ ಮೂಲಕ ಮಾಡಬಹುದು ಮತ್ತು ನೀವು ಒಂದು ನಿಮಿಷದಲ್ಲಿ ನೋಡುತ್ತೀರಿ ಆದ್ದರಿಂದ ನಾವು ಇದನ್ನು ಈಗ xeikx ಗೆ ಬೇಡಿಕೆ ಮಾಡಿದಾಗ ಮತ್ತು ಇದು xLeikxeikL ಅನ್ನು ಸೂಚಿಸುತ್ತದೆ ಮತ್ತು ಇದು ನಾವು eikx ಗೆ ಸಮನಾಗಿರಲು ಬಯಸುತ್ತೇವೆ ಮತ್ತು ಇದರ ಅರ್ಥವೇನೆಂದರೆ ನಮ್ಮಲ್ಲಿ eikL1 ಇದೆ ಅಥವಾ k2nπL ಅಲ್ಲಿ n 0 ± 1 ± 2 ಹೀಗೆ ಈ ರೀತಿ ನಾವು k ಮೌಲ್ಯವನ್ನು ಸರಿಪಡಿಸುತ್ತೇವೆ ಮತ್ತು L ಗೆ ಹೋದಾಗ k ಬಹುತೇಕ ನಿರಂತರವಾಗಿ ಬದಲಾಗುತ್ತದೆ ನಾನು ಕರೆಯುವುದು ಅರೆ ನಿರಂತರ ಹಾಗಾಗಿ ಇದು ನಿರಂತರವಾಗಿ k ಬದಲಾವಣೆಯನ್ನು ಮಾಡುವ ತಂತ್ರವಾಗಿದೆ ನಾನು ಕೆಲವು ನಿಮಿಷಗಳಲ್ಲಿ k ಮೇಲೆ ಸಮಗ್ರತೆಯನ್ನು k ಮೇಲೆ ಸಮಗ್ರವಾಗಿ ಬದಲಾಯಿಸಲು ಸಾಧ್ಯವಾಗುತ್ತದೆ ಮತ್ತು ಈಗ ನಾವು ತರಂಗ ಕಾರ್ಯವನ್ನು ಸಾಮಾನ್ಯಗೊಳಿಸುವುದು ಹೇಗೆ ಆದ್ದರಿಂದ ಈ ಉದ್ದದ ಮೇಲೆ ತರಂಗ ಕಾರ್ಯವನ್ನು ಸಹ ಸಾಮಾನ್ಯೀಕರಿಸಲಾಗಿದೆ L ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ತರಂಗ ಕಾರ್ಯವನ್ನು CNeikxಎಂದು ತೆಗೆದುಕೊಳ್ಳಲಾಗಿದೆ ಎಂದು ಊಹಿಸೋಣ ನಮಗೆ ಬೇಕಾಗಿರುವುದು 0Lx2 dx1 ಮತ್ತು ಇದು ತಕ್ಷಣವೇ ನನಗೆ CN2L1 ಅಥವಾ CN1L ನೀಡುತ್ತದೆ ಆದ್ದರಿಂದ ನಾವು ತರಂಗ ಕಾರ್ಯವನ್ನು ಬರೆಯಲಿದ್ದೇವೆ ψ ಆವರ್ತಕ ಗಡಿ ಪರಿಸ್ಥಿತಿಗಳು ಮತ್ತು ಬಾಕ್ಸ್ ಅನ್ನು ಈ ಉದ್ದ L ಮೇಲೆ 1Leikxನಂತೆ ಸಾಮಾನ್ಯಗೊಳಿಸಲಾಗಿದೆ ಈ ಕ್ಷಣ ಇಲ್ಲಿಗೆ L ಬಂದಿತು ಅಂದರೆ ನಾನು L ಮೇಲೆ ಆವರ್ತಕ ಗಡಿ ಸ್ಥಿತಿಯನ್ನು ಸಹ ಸೂಚಿಸುತ್ತೇನೆ ಮತ್ತು ಇದರ ಅರ್ಥ k02nπL n 123 ಮತ್ತು ಹೀಗೆ ± 1 ± 2 ಮತ್ತು ಹೀಗೆ ಮುಂದುವರಿಯುತ್ತದೆ ಆದ್ದರಿಂದ ನಾವು k ಅನ್ನು ಹೇಗೆ ಎಣಿಸುತ್ತೇವೆ ಮತ್ತು ನಾವು ತರಂಗ ಕಾರ್ಯವನ್ನು ಸಾಮಾನ್ಯಗೊಳಿಸುವುದು ಹೀಗೆ ಹಾಗಾಗಿ ನಾನು ಇದನ್ನು ಚಿತ್ರಿಸಲು ಬಯಸಿದರೆ ನಾನು ಅದನ್ನು k 0 ಪ್ರತಿ 2πL ಗೆ ಒಂದು k ಮೌಲ್ಯವಿದೆ 4πL ಹೀಗೆ ಒಂದು ಸಾಲಿನಲ್ಲಿ ಚಿತ್ರಿಸುತ್ತೇನೆ ಈ ಎಲ್ಲಾ ಬಿಂದುಗಳು k ನ ಋಣಾತ್ಮಕ ಭಾಗದಲ್ಲಿ ಒಂದು ನಿರ್ದಿಷ್ಟ k ಮೌಲ್ಯವನ್ನು ತೋರಿಸುತ್ತವೆ ಹಾಗಾಗಿ ನಾನು ಹೇಳಲು ಹೊರಟಿರುವುದು ಪ್ರತಿ 2πL ಗೆ ಒಂದು ಸ್ಟೇಟ್ ಇದೆ ಅದು ಶಕ್ತಿಯನ್ನು ಹೊಂದಿದೆ Hψ ನನಗೆ 2k22m ψ ನೀಡುತ್ತದೆ ಮತ್ತು ಆವೇಗ pψ ψk ಆದ್ದರಿಂದ ಇದು ಹ್ಯಾಮಿಲ್ಟೋನಿಯನ್ ಮತ್ತು ಐಗನ್ ಮೌಲ್ಯಗಳ ಆವೇಗದ ಐಗನ್ ಸ್ಟೇಟ್ ಆಗಿದೆ ಮತ್ತು ಪ್ರತಿ 2πL ಗೆ ಒಂದು ಸ್ಟೇಟ್ ಇದೆ ಅಥವಾ ಇದನ್ನು ಇನ್ನೊಂದು ಪದದಲ್ಲಿ ಬರೆಯಲಾಗಿದೆ ಎಂದರೆ ಸ್ಟೇಟ್ ಗಳ ಸಾಂದ್ರತೆಯು ಪ್ರತಿ k ಗೆ L2π ಆಗಿದೆ ನಾವು k ಅನ್ನು ಒಗ್ಗಟ್ಟಿನಿಂದ ಬದಲಾಯಿಸುತ್ತೇವೆ ಮತ್ತು 2 ಸ್ಟೇಟ್ ಗಳನ್ನು ಸಹ ಅನುಮತಿಸುತ್ತೇವೆ ನೀವು ಸ್ಪಿನ್ ಅನ್ನು ಸೇರಿಸಿದರೆ ಪ್ರತಿ ಸ್ಟೇಟ್ ಗೆ ಎರಡು ಎಲೆಕ್ಟ್ರಾನ್ಗಳಿಗೆ ಅವಕಾಶ ಕಲ್ಪಿಸಬಹುದು ಆದ್ದರಿಂದ ಇದನ್ನು ನಾವು 1 ಆಯಾಮದಲ್ಲಿ 3 ಆಯಾಮಗಳಲ್ಲಿ ಮಾಡುತ್ತೇವೆ ಆದ್ದರಿಂದ ನಾವು ಕೇಳುವ ಮುಂದಿನ ಪ್ರಶ್ನೆಯೆಂದರೆ 3 D ಯಲ್ಲಿ ಹ್ಯಾಮಿಲ್ಟೋನಿಯನ್ 3 D ಯಲ್ಲಿ 22m 2 ಆಗಿರುತ್ತದೆ ಅದು 22md2dx2 ಈಗ ನಾನು ಈ d2dx2 ಅನ್ನು ಭಾಗಶಃ 2x2 ಮೂಲಕ ಬದಲಾಯಿಸಲಿದ್ದೇನೆ ಏಕೆಂದರೆ ಈಗ ನಾನು ಎಲ್ಲಾ ಮೂರು ಉತ್ಪನ್ನಗಳನ್ನು ಹೊಂದಲಿದ್ದೇನೆ 2x22y22z2 ನಾವು ವೇರಿಯೇಬಲ್ಗಳನ್ನು ಬೇರ್ಪಡಿಸಬಹುದು ಮತ್ತು ಈಗ ಸಮಸ್ಯೆಯನ್ನು ಪರಿಹರಿಸಬಹುದು ಹ್ಯಾಮಿಲ್ಟೋನಿಯನ್ ಇದನ್ನು 0 ಕ್ಕೆ ಸಮನಾಗಿ ತೃಪ್ತಿಪಡಿಸುತ್ತದೆ ಏಕೆಂದರೆ p ನಾನು ಇದನ್ನು ವೆಕ್ಟರ್ ಎಂದು ಬರೆಯುತ್ತೇನೆ ಆದರೆ ಇದು ಯಾವುದಾದರೂ Hp pH 0 ಅನ್ನು ತೃಪ್ತಿಪಡಿಸುತ್ತದೆ ಆದ್ದರಿಂದ p ಅನ್ನು ಸಂರಕ್ಷಿಸಲಾಗಿದೆ ಒಂದು ಮತ್ತು ಅದೇ ವಿಷಯವು ಉತ್ತಮ ಕ್ವಾಂಟಮ್ ಸಂಖ್ಯೆಯಾಗಿದೆ ಆದ್ದರಿಂದ ಪರಿಹಾರವು H ಮತ್ತು p ಎರಡರ ಐಗನ್ ಕಾರ್ಯವಾಗಿರಬೇಕು ಮತ್ತು ವಿವರಗಳ ಮೂಲಕ ಹೋಗದೆ ನಾನು ಈಗ ನಿಮಗೆ ಹೇಳಬಲ್ಲೆ xyzeikr ಎಂದು ನಾನು ಬರೆಯಲು ಹೊರಟಿದ್ದೇನೆ eik1xk2yk3z ಇದು ಒಂದು ತರಂಗ ಕಾರ್ಯವಾಗಿದ್ದು ಇದು ಕೆಲವು ಕ್ಷಣಗಳಲ್ಲಿ ಚರ್ಚಿಸಲ್ಪಡುತ್ತದೆ ಮತ್ತು Hψ ಈಗ ನನಗೆ 2k22m ಅಂದರೆ 22mk12k22k32 ψ ಅನ್ನು ನೀಡಲಿದೆ ಇದು ಶಕ್ತಿಯಾಗಿದೆ ಆದ್ದರಿಂದ ಇದು ಶಕ್ತಿ 2k22m ಅಥವಾ p22m ಮತ್ತು p ψ ಎಂಬುದು k ψ ಇದು k1xk2yk3z ಮತ್ತು ಶಕ್ತಿಯು p22m ಆಗಿದೆ 3 ಡಿ ಯಲ್ಲಿ ಇದು ಏನಾಗುತ್ತದೆ ಈಗ ನಾನು ಇಲ್ಲಿ ಆವರ್ತಕ ಗಡಿ ಪರಿಸ್ಥಿತಿಗಳನ್ನು ಅನ್ವಯಿಸಿದರೆ ನಾವು ψxL y z ಅನ್ನು ನಾನು ಬಯಸುತ್ತೇನೆ ψ x y z ಅಂತೆಯೇ ನನಗೆ xyLzψxyz ಬೇಕು ಮತ್ತು ನನಗೆ xyzLψxyz ಬೇಕು ಮತ್ತು ಇದು ತಕ್ಷಣ ನಾನು ಒಂದು ಆಯಾಮದ ಸಂದರ್ಭದಲ್ಲಿ ಮಾಡಿದಂತೆಯೇ ಸೂಚಿಸುತ್ತದೆ ಇದು k1 2 n ಈಗ ಅದನ್ನು nx ಎಂದು ಕರೆಯೋಣ L nx0±1±2 ಇತ್ಯಾದಿ ಹಾಗೆಯೇ k22nyL ny0±1±2 ಮತ್ತು k3 2nzL nz 0 ± 1 ± 2 ಮತ್ತು ಹೀಗೆ ಇರುತ್ತದೆ ಮತ್ತು ಈಗ ನಾನು L ಗಾತ್ರದ ಘನದ ಮೇಲೆ ತರಂಗ ಕಾರ್ಯವನ್ನು ಸಾಮಾನ್ಯಗೊಳಿಸಲು ಹೋಗುತ್ತಿದ್ದೇನೆ ಹಾಗಾಗಿ ನಾನು ಪರಿಮಾಣದ ಮೇಲೆ ಏಕೀಕರಣವನ್ನು ಹೊಂದಲಿದ್ದೇನೆ ∫dxdydz CN eik r21 ಮತ್ತು ಅದು ನನಗೆ L3CN21 ಅಥವಾ CN1L3 ಪರಿಮಾಣವನ್ನು ನೀಡುತ್ತದೆ ಅದು ಕೂಡ ನಾನು ಇದನ್ನು 1V ಯಂತೆ ಪ್ರಯತ್ನಿಸಬಹುದು ಮತ್ತು ಆದ್ದರಿಂದ ನನ್ನ ತರಂಗ ಕಾರ್ಯಗಳು ಈಗ ψ 1Veik r ಆಗಿರುತ್ತದೆ ಇದು ಆವರ್ತಕ ಗಡಿ ಪರಿಸ್ಥಿತಿಗಳು ಮತ್ತು ಬಾಕ್ಸ್ ಅನ್ನು ಸಾಮಾನ್ಯಗೊಳಿಸಿದ 3 ಆಯಾಮಗಳಲ್ಲಿ ತರಂಗ ಕಾರ್ಯವಾಗಿದೆ ಮತ್ತೊಮ್ಮೆ ನಾನು ಈ ತರಂಗ ಕಾರ್ಯವನ್ನು 3D ಯಲ್ಲಿ ಪ್ರತಿನಿಧಿಸಲು ಬಯಸಿದರೆ ನಾನು ಇದನ್ನು ಮಾಡಲು ಹೊರಟಿರುವುದು ಇದು ನನ್ನ x ಅಕ್ಷ ಅಥವಾ kx ಅಕ್ಷ ಇದು ನನ್ನ ky ಅಕ್ಷ ಮತ್ತು ಇದು ನನ್ನ kz ಅಕ್ಷ ಮತ್ತು ಇದನ್ನು ಸಾಮಾನ್ಯವಾಗಿ k ಸ್ಪೇಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ 0 K ಇಲ್ಲಿ ಇರಲಿದೆ ಮತ್ತೆ ಪ್ರತಿ 2π L ಪ್ರತಿ ಅಕ್ಷದಲ್ಲಿ ಒಂದು ಸ್ಟೇಟ್ ಇದೆ ತದನಂತರ ಎಲ್ಲೆಡೆಯೂ ಎಲ್ಲೆಲ್ಲಿ ಆಂತರಿಕ ಹೊಂದಾಣಿಕೆ ಇದೆಯೋ ಅಲ್ಲಿ ಒಂದು ಸ್ಟೇಟ್ ಇರುತ್ತದೆ ಆದ್ದರಿಂದ ಈ ಸ್ಟೇಟ್ ಗಳು ಈ ಚುಕ್ಕೆಗಳಿಂದ ಪ್ರತಿನಿಧಿಸಲ್ಪಡುತ್ತವೆ ಅಲ್ಲಿ ನಾನು ಎಲ್ಲವನ್ನೂ ಪೂರ್ಣಾಂಕದಿಂದ ಹೆಚ್ಚಿಸುತ್ತಲೇ ಇರುತ್ತೇನೆ ಈ ಬದಿಗಳಲ್ಲಿಯೂ ಈ ಚುಕ್ಕೆಗಳನ್ನು ಮಾಡಲು ಅವಕಾಶ ಮಾಡಿಕೊಡಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಈ ಜಾಗವನ್ನು ತೆಗೆದುಕೊಂಡು 2πL ಗಾತ್ರದ ಪೆಟ್ಟಿಗೆಯನ್ನು k ಜಾಗದಲ್ಲಿ ಮಾಡಿದರೆ ಅದರಲ್ಲಿ ಒಂದು ಸ್ಟೇಟ್ ಇದೆ ಆದ್ದರಿಂದ 83L3ನ ವಾಲ್ಯೂಮ್ ಅಂದರೆ 83V ಒಂದು k ಸ್ಥಿತಿಯನ್ನು ಹೊಂದಿದೆ ಅಥವಾ k ಜಾಗದಲ್ಲಿ k ಬಿಂದುಗಳ ಸಾಂದ್ರತೆ V83 ಎಂದು ನಾವು ಹೇಳಬಹುದು ಹಾಗಾಗಿ ನಾನು k ಸ್ಪೇಸ್ Vk ಯಲ್ಲಿ ಸ್ವಲ್ಪ ಪರಿಮಾಣವನ್ನು ಹೊಂದಿದ್ದರೆ ನಾನು V83 ರಿಂದ ಗುಣಿಸಿದರೆ ನಾನು ಆ k ಸ್ಪೇಸ್ ವಾಲ್ಯೂಮ್ನಲ್ಲಿ k ಪಾಯಿಂಟ್ಗಳ ಸಂಖ್ಯೆಯನ್ನು ಪಡೆಯಲಿದ್ದೇನೆ ಎಲೆಕ್ಟ್ರಾನ್ಗಳ ಸಂಖ್ಯೆಯ ಬಗ್ಗೆ ಹೇಗೆ ಈ ಪ್ರತಿಯೊಂದು k ಸ್ಟೇಟ್ ಪೌಲಿಯ ಹೊರಗಿಡುವ ತತ್ತ್ವದ ಮೂಲಕ 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಲೋಹಗಳಿಗಾಗಿ ಸರಳವಾದ ಅಂದಾಜು ಮಾಡಲು ಎಲ್ಲರಿಗೂ ಬೇಕಾಗಿರುವುದನ್ನು ಈಗ ನಾನು ನಿಮಗಾಗಿ ಹೆಚ್ಚು ಹೊಂದಿಸಿದ್ದೇನೆ ಆದ್ದರಿಂದ ಈಗ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಉಚಿತ ಕಣಗಳಿಗೆ H 22m2 ನಂತರ ಆವೇಗ p ಉತ್ತಮ ಕ್ವಾಂಟಮ್ ಸಂಖ್ಯೆ ಅಂದರೆ pH Hp0 ತರಂಗ ಕಾರ್ಯಗಳು xyz1Veik r VL3 ನಾನು L ಮತ್ತು k2nxLπ i2nyLπ j2nzLπ k nx ny nz0 ±1 ±2 ಮತ್ತು ಹೀಗೆ ಒಂದು ಘನದ ಮೇಲೆ ಸಾಧಾರಣಗೊಳಿಸುವ ಬಾಕ್ಸ್ ಮತ್ತು ಅಂತಿಮವಾಗಿ k ಜಾಗದಲ್ಲಿ ಸ್ಟೇಟ್ ಗಳ ಸಾಂದ್ರತೆ ಏಕೆಂದರೆ k ಅಥವಾ p ಉತ್ತಮ ಕ್ವಾಂಟಮ್ ಸಂಖ್ಯೆ ಹಾಗಾಗಿ ನಾನು k ಸ್ಪೇಸ್ನಲ್ಲಿ V83 ಪ್ರತಿ ಯುನಿಟ್ k ಸ್ಪೇಸ್ ವಾಲ್ಯೂಮ್ನಲ್ಲಿ ಸಾಂದ್ರತೆಯನ್ನು ಅಳೆಯಬಹುದು ಇದರೊಂದಿಗೆ ನಾವು ಈ ಉಪಾಯಗಳನ್ನು ಲೋಹಗಳಿಗೆ ಮುಂದಿನ ಉಪನ್ಯಾಸದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಅನ್ವಯಿಸುತ್ತೇವೆ ಅಲ್ಲಿ ನಾವು ಫೆರ್ಮಿ ಶಕ್ತಿ ಫೆರ್ಮಿ ಆವೇಗ ಮತ್ತು ಈ ರೀತಿಯ ವಿಷಯಗಳ ಬಗ್ಗೆ ಕಲಿಯುತ್ತೇವೆ